ಹಲೋ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಮೂಕ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು ಎಂಟನೇ ವಾರ ಈ ಕೋರ್ಸ್ನ ಕೊನೆಯ ವಾರ ಮತ್ತು ಇದು ಮಾಡ್ಯೂಲ್ ಸಂಖ್ಯೆ 1 ಉಪನ್ಯಾಸ ಸಂಖ್ಯೆ 43 ಆಗಿದೆ ಈ ವಾರ ನಾನು ಪ್ರಸ್ತುತಿ ಕೌಶಲ್ಯಗಳೊಂದಿಗೆ ಪ್ರಾರಂಭಿಸಲಿದ್ದೇನೆ ನಿಮ್ಮಲ್ಲಿ ಹೆಚ್ಚಿನವರು ಪ್ರಸ್ತುತಿ ಕೌಶಲ್ಯಗಳ ಈ ಮಾಡ್ಯೂಲ್ಗಳಿಗಾಗಿ ಕುತೂಹಲದಿಂದ ಕಾಯುತ್ತಿದ್ದಾರೆ ಮತ್ತು ಅತ್ಯಂತ ಮುಖ್ಯವಾದ ವಿಷಯದೊಂದಿಗೆ ಪ್ರಾರಂಭಿಸಲಿದ್ದೇನೆ ಅದು ನಿಮಗೆ ಉತ್ತಮ ವೃತ್ತಿಪರ ನಿರೂಪಕರಾಗಲು ಅವಕಾಶ ನೀಡುವುದಲ್ಲ ಅದು ಭಯವನ್ನು ಜಯಿಸುವುದು ಮತ್ತು ಸಾರ್ವಜನಿಕ ಭಾಷಣ ಪ್ರಸ್ತುತಿ ಕೌಶಲ್ಯಗಳ ವಿಷಯದಲ್ಲಿ ಆತ್ಮವಿಶ್ವಾಸವನ್ನು ಹೇಗೆ ಬೆಳೆಸುವುದು ಹಿಂದಿನ ಉಪನ್ಯಾಸದಲ್ಲಿ ಏನು ಮಾಡಿದ್ದೇನೆ ಎಂಬುದರ ತ್ವರಿತ ವಿಮರ್ಶೆ ತೆಗೆದುಕೊಳ್ಳೋಣ ಹಿಂದಿನ ಉಪನ್ಯಾಸದಲ್ಲಿ ನಾನು ಸಂದರ್ಶನಗಳಿಗಾಗಿ ದೇಹ ಭಾಷೆಯ ಮೇಲೆ ಗಮನ ಕೇಂದ್ರೀಕರಿಸಿದ್ದೇನೆ ಸಕಾರಾತ್ಮಕ ದೃಷ್ಟಿಕೋನದಂತಹ ಸಂದರ್ಶನಕ್ಕಾಗಿ ನಾವು ಅಧ್ಯಯನ ಮಾಡಿದ ಭಾಷೆಗಳನ್ನು ಹೋಲುತ್ತದೆ ಎಂದು ಹೇಳುವ ಮೂಲಕ ಪ್ರಾರಂಭಿಸಿದೆ ಸಂದರ್ಶನಗಳಿಗೆ ಸಂಬಂಧಿಸಿದಂತೆ ಅವೆಲ್ಲವೂ ಮುಖ್ಯವಾಗಿವೆ ದೇಹಭಾಷೆಯ ಅತ್ಯಂತ ಪ್ರಮುಖ ಅಂಶವನ್ನು ಧರಿಸಿ ಮತ್ತು ಉಡುಪಿನ ವಿಷಯದಲ್ಲಿ ನೀವು ಮಾಡಬೇಕಾದ ಮಾಡಬಾರದ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದೆ ಅತ್ಯಂತ ಸಂಪ್ರದಾಯವಾದಿ ಮತ್ತು ಕಡಿಮೆ ಅಲಂಕಾರಿಕವಾದದ್ದು ಅತ್ಯಂತ ಆಕರ್ಷಕವಾಗಿರುತ್ತದೆ ಹ್ಯಾಂಡ್ಶೇಕ್ ದೃಢವಾದ ಹ್ಯಾಂಡ್ಶೇಕ್ ಆಗಿರಬೇಕು ಇದು ಸತ್ತ ಮೀನು ಅಥವಾ ಭಂಗಿಯ ದೃಷ್ಟಿಯಿಂದ ಈ ಬೆರಳು ರುಬ್ಬುವ ಹ್ಯಾಂಡ್ಶೇಕ್ ಮತ್ತು ದೇಹಭಾಷೆ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಪರಿಪೂರ್ಣವಾಗಿರಬಾರದು ಸಂದರ್ಶನದಂತೆಯೇ ಉತ್ಸಾಹವನ್ನು ಮೊದಲಿನಿಂದ ಕೊನೆಯವರೆಗೂ ಕಾಪಾಡಿಕೊಳ್ಳಬೇಕು ಸಂದರ್ಶನಗಳಿಗೆ ಸಂಬಂಧಿಸಿದ ಗುಂಪು ಚರ್ಚೆಯ ವಿವಿಧ ಘಟಕಗಳ ಬಗ್ಗೆಯೂ ನಾನು ಚರ್ಚಿಸಿದೆ ಈ ಸಂದರ್ಭದಲ್ಲಿ ನಿಮಗೆ ಹೇಳಿದ್ದೇನೆಂದರೆ ಸಂದರ್ಶನಗಳಲ್ಲಿ ಹೊರತುಪಡಿಸಿ ದೇಹ ಭಾಷೆ ಮತ್ತು ಮೃದು ಕೌಶಲ್ಯಗಳಿಗೆ ಸಂಬಂಧಿಸಿದ ಎಲ್ಲಾ ಉನ್ನತ ಗುಣಗಳು ಎರಡು ಮೂರು ಆಗಿರಬಹುದು ವ್ಯಕ್ತಿತ್ವದಂತಹ ನಾಯಕತ್ವದಂತಹ ಗರಿಷ್ಠ ಉನ್ನತ ಕೌಶಲ್ಯಗಳು ಅವೆಲ್ಲವೂ ದೇಹ ಭಾಷೆ ಮತ್ತು ಮೃದು ಕೌಶಲ್ಯಗಳಿಗೆ ಸಂಬಂಧಿಸಿವೆ ಮತ್ತು ನಾನು ಚರ್ಚಿಸಿದ ಮೌಲ್ಯಮಾಪನ ಮಾನದಂಡಗಳು ಸಹ ಅವು ವಾಸ್ತವವಾಗಿ ಮೃದು ಕೌಶಲ್ಯಗಳ ಮೇಲೆ 75 ಪ್ರತಿಶತವನ್ನು ಆಧರಿಸಿವೆ ಮತ್ತು ದೇಹ ಭಾಷೆಯು ಕೇವಲ 25 ಪ್ರತಿಶತದಷ್ಟಿದೆ ನಂತರ ನಾನು ನಿಮ್ಮೊಂದಿಗೆ ಮಾಡಬಾರದ ಮತ್ತು ಮಾಡಬಹುದ ವಿಷಯಗಳನ್ನು ಚರ್ಚಿಸಲು ಮುಂದುವರಿಯುತ್ತೇನೆ ನೀವು ಏನು ಮಾಡಬಾರದು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ನೀವು ಹೆಚ್ಚು ಮಾತನಾಡಲು ಚಿಂತಿಸಬಾರದು ಅಥವಾ ನೀವು ಹೆದರಿಕೊಳ್ಳಬಾರದು ಮತ್ತು ತುಂಬಾ ಕಡಿಮೆ ಮಾತನಾಡಬಾರದು ನೀವು ಆಕ್ರಮಣಕಾರಿ ನಡವಳಿಕೆಯನ್ನು ತೋರಿಸಬಾರದು ನೀವು ಯಾವುದೇ ದುರಹಂಕಾರದ ಸನ್ನೆಗಳನ್ನು ಬಳಸಬಾರದು ಉಗುರುಗಳನ್ನು ಕಚ್ಚುವುದು ಕಾಲುಗಳನ್ನು ಅಲುಗಾಡಿಸುವುದು ಅಥವಾ ಪೆನ್ನಿನೊಂದಿಗೆ ಗುಂಡಿಯೊಂದಿಗೆ ಕೂದಲಿನೊಂದಿಗೆ ಆಟವಾಡುವುದು ಮುಂತಾದ ವಿನಾಶಕಾರಿ ದೇಹಭಾಷೆಯನ್ನು ಬಳಸಬಾರದು ಕಣ್ಣಿನ ಸಂಪರ್ಕವನ್ನು ನಿರ್ವಹಿಸುವ ದೃಷ್ಟಿಯಿಂದ ಗುಂಪಿನಲ್ಲಿ ಅನೇಕ ಜನರಿದ್ದರೂ ಸಹ ಅದನ್ನು ಏಕರೂಪದ ರೀತಿಯಲ್ಲಿ ಮಾಡಬೇಕಾಗುತ್ತದೆ ವಿಶೇಷವಾಗಿ ನೀವು ಜನರೊಂದಿಗೆ ಮಾತನಾಡುವಾಗ ಕಣ್ಣಿನ ಸಂಪರ್ಕವನ್ನು ಬದಲಾಯಿಸಬೇಕಾಗುತ್ತದೆ ನೀವು ನಗುವುದರೊಂದಿಗೆ ಕೆಲವು ಆಲೋಚನೆಗಳನ್ನು ಅನುಮೋದಿಸುವ ಯಾರನ್ನಾದರೂ ನೀವು ಮೆಚ್ಚುತ್ತಿದ್ದೀರಿ ಎಂದು ನೀವು ತೋರಿಸಬಹುದು ಮತ್ತು ನೀವು ಉದ್ದಕ್ಕೂ ಹರ್ಷಚಿತ್ತದಿಂದ ಇರಲು ಪ್ರಯತ್ನಿಸಬೇಕು ಯಲ್ಲಿ ತೆರೆದ ಸನ್ನೆಗಳನ್ನು ಬಳಸಲು ಪ್ರಯತ್ನಿಸಿ ವಿಶೇಷವಾಗಿ ತೆರೆದ ಹಸ್ತ ಸನ್ನೆಗಳು ನೀವು ತುಂಬಾ ಸ್ಪಷ್ಟ ಪ್ರಾಮಾಣಿಕ ಮತ್ತು ಮುಕ್ತ ಮನಸ್ಸಿನ ವ್ಯಕ್ತಿ ಎಂದು ಸೂಚಿಸುತ್ತವೆ ನೇರವಾಗಿ ನಡೆಯಿರಿ ಎತ್ತರವಾಗಿ ಕುಳಿತುಕೊಳ್ಳಿ ಮತ್ತು ಮಾತನಾಡುವಾಗ ಪರಾನುಭೂತಿ ಹೊಂದಿದ್ದೀರಿ ಎಂದು ತೋರಿಸಲು ಇನ್ನೊಬ್ಬ ಭಾಷಣಕಾರನ ಕಡೆಗೆ ವಾಲಿರಿ ಮತ್ತು ಚರ್ಚಿಸುತ್ತಿರುವುದರೊಂದಿಗೆ ಒಂದು ರೀತಿಯ ಒಪ್ಪಿಗೆ ತೋರಿಸಿ ಅಲ್ಲದೆ ಒಪ್ಪಂದವನ್ನು ತೋರಿಸಲು ತಲೆದೂಗುವ ಜನರು ನಿಮ್ಮನ್ನು ಜಿ ಡಿ ಮತ್ತು ಸಂದರ್ಶನಗಳೆರಡರಲ್ಲೂ ಬಹಳ ಇಷ್ಟಪಡುವ ವ್ಯಕ್ತಿಯಾಗಿಸುತ್ತಾರೆ ಈಗ ನಾನು ನಿಮಗೆ ಹೇಳಿದ್ದೇನೆಂದರೆ ಸಂದರ್ಶನ ಮತ್ತು ಜಿ ಡಿ ಮೇಲಿನ ಚರ್ಚೆಯ ಕೊನೆಯಲ್ಲಿ ಈ ಎರಡೂ ಚಟುವಟಿಕೆಗಳನ್ನು ನಿಮ್ಮನ್ನು ಹುದ್ದೆಗೆ ಆಯ್ಕೆ ಮಾಡುವ ಸಲುವಾಗಿ ನಡೆಸಲಾಗುತ್ತದೆ ಬಹುಶಃ ಇದು ನೀವು ಬಯಸುವ ಮೊದಲ ಹುದ್ದೆಯಾಗಿರಬಹುದು ಅಥವಾ ಬಹುಶಃ ನೀವು ಉನ್ನತ ಸ್ಥಾನದಲ್ಲಿ ಬಯಸುವ ಹುದ್ದೆಯಾಗಿರಬಹುದು ಈಗ ಎರಡೂ ಸಂದರ್ಭಗಳಲ್ಲಿ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ರಾತ್ರೋರಾತ್ರಿ ದೇಹಭಾಷೆಯನ್ನು ಬೆಳೆಸಿಕೊಳ್ಳದಿರುವುದು ನೀವು ರಾತ್ರೋರಾತ್ರಿ ಅಭಿವೃದ್ಧಿ ಹೊಂದುತ್ತೀರಿ ಎಂದು ಭಾವಿಸುವುದು ಸಹ ತಪ್ಪು ಗ್ರಹಿಕೆಯಾಗಿದೆ ತದನಂತರ ನಿಮಗೆ ಅಗತ್ಯವಿರುವ ಪೋಸ್ಟ್ ಕೆಲವು ರೀತಿಯ ದೇಹಭಾಷೆಯನ್ನು ಬಯಸುತ್ತದೆ ನೀವು ನಿಮ್ಮನ್ನು ಪ್ರಸ್ತುತಪಡಿಸುವ ರೀತಿಯಲ್ಲಿ ಕೆಲವು ರೀತಿಯ ಪರಿಷ್ಕರಣೆಯನ್ನು ಬಯಸುತ್ತದೆ ನೀವು ಆ ಗುಣಗಳನ್ನು ನಿಮ್ಮ ದೇಹಭಾಷೆಯಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಉದ್ಯೋಗವನ್ನು ಪಡೆಯುವ ಮೊದಲೇ ಆ ಕೆಲಸಕ್ಕೆ ಅಗತ್ಯವಾದ ವ್ಯಕ್ತಿತ್ವವನ್ನು ನೀವು ಊಹಿಸಿಕೊಳ್ಳಬೇಕು ಆ ರೀತಿಯಲ್ಲಿ ನೀವು ಸಿದ್ಧರಾಗಿರುತ್ತೀರಿ ಮತ್ತು ಜನರು ಸಂದರ್ಶನದಲ್ಲಿ ಅಥವಾ ಗುಂಪು ಚರ್ಚೆಗಳಲ್ಲಿ ಬಹಳ ಪ್ರಭಾವಿತರಾಗುತ್ತಾರೆ ಮತ್ತು ಅವರು ನಿಮ್ಮನ್ನು ಆಯ್ಕೆ ಮಾಡಲು ಒತ್ತಾಯಿಸಲ್ಪಡುತ್ತಾರೆ ಆ ಸಲಹೆಗಳೊಂದಿಗೆ ಹಿಂದಿನ ಉಪನ್ಯಾಸ ಮುಕ್ತಾಯಗೊಳಿಸಿದೆ ಈಗ ಇದರಲ್ಲಿ ಸಾರ್ವಜನಿಕ ಭಾಷಣ ಪ್ರಸ್ತುತಿ ಮತ್ತು ನಿಖರವಾದ ಮೌಖಿಕ ಪ್ರಸ್ತುತಿ ಕೌಶಲ್ಯಗಳಿಗೆ ಸಂಬಂಧಿಸಿದಂತೆ ಮೃದು ಕೌಶಲ್ಯಗಳು ಮತ್ತು ದೇಹ ಭಾಷೆಯನ್ನು ಬಳಸಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಮುಂದಿನ ಪ್ರಮುಖ ಅಂಶವನ್ನು ನೋಡೋಣ ಆದರೆ ನಿಮ್ಮೆಲ್ಲರಿಗೂ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ಸಣ್ಣ ಪ್ರಸ್ತುತಿಗಳನ್ನು ನೀಡಲು ಸಹ ಹೆದರುತ್ತೀರಿ ಮೌಖಿಕ ಪ್ರಸ್ತುತಿಯಲ್ಲಿ ನೀವು ಈ ಭಯವನ್ನು ಹೇಗೆ ಜಯಿಸಬಹುದು ನಿಮ್ಮಲ್ಲಿ ಅನೇಕರು ಅನೌಪಚಾರಿಕ ಸಂದರ್ಭಗಳಲ್ಲಿ ಸಲೀಸಾಗಿ ಮಾತನಾಡುತ್ತಾರೆ ಉದಾಹರಣೆಗೆ ಕ್ಯಾಂಟೀನ್ನಲ್ಲಿ ನೀವು ಭಾಷಣ ಮಾಡಬೇಕಾದರೆ ಮಾಡಬಹುದು ಪಾರ್ಟಿಯಲ್ಲಿ ನಿಮಗೆ ತಿಳಿದಿರುವ ಎಲ್ಲಾ ಜನರು ಸ್ನೇಹಿತರು ಸಂಬಂಧಿಕರು ಅಥವಾ ನೀವು ಇಷ್ಟಪಡುವ ಜನರು ಮತ್ತು ಮುಕ್ತವಾಗಿ ಚಾಟ್ ಮಾಡುತ್ತೀರಿ ನೀವು ನೋಡಿದ ಚಲನಚಿತ್ರದ ವಿಮರ್ಶೆಯನ್ನು ನೀಡುತ್ತೀರಿ ಸರಿಯಾದ ಯೋಜನೆ ಇಲ್ಲದಿದ್ದರೂ ಸಹ ನೀವು ಗಂಟೆಗಳ ಕಾಲ ಒಟ್ಟಿಗೆ ಸಲೀಸಾಗಿ ಮಾತನಾಡುತ್ತೀರಿ ನೀವು ಅಂತಹ ಅದ್ಭುತವಾದ ಭಾಷಣಗಳನ್ನು ನೀಡಲು ಸಾಧ್ಯವಾಗುತ್ತದೆ ಆದರೆ ನೀವು ಅದನ್ನು ಗಂಟೆಗಳ ಕಾಲ ಮಾಡಬಹುದು ಆದರೆ 50 ಅಥವಾ 100 ಜನರ ಪ್ರೇಕ್ಷಕರ ಮುಂದೆ ಹತ್ತು ನಿಮಿಷಗಳ ಪ್ರಸ್ತುತಿಯನ್ನು ನೀಡಲು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಅವರು ನಿಮ್ಮ ಸಹಪಾಠಿಗಳು ನೀವು ಅದನ್ನು ಮಾಡಲು ಸಾಧ್ಯವಾಗುತ್ತದೆಯೇ ಈಗ ಅನೌಪಚಾರಿಕ ಸಂದರ್ಭಗಳಲ್ಲಿ ಹೆಚ್ಚಿನ ಜನರು ಅದರ ಬಗ್ಗೆ ಯೋಚಿಸುವುದಿಲ್ಲ ಮತ್ತು ನಂತರ ಅವರು ನಿರ್ಭೀತರಾಗಿ ಮಾತನಾಡುತ್ತಾರೆ ಆದರೆ ಜನರ ಮುಂದೆ ಸಾರ್ವಜನಿಕವಾಗಿ ಪ್ರಸ್ತುತಿಯನ್ನು ನೀಡಲು ಕೇಳಿದಾಗ ಅವರು ಜೆಲ್ಲಿಯಾಗಿ ಹೊರಹೊಮ್ಮುತ್ತಾರೆ ನಂತರ ಸಾರ್ವಜನಿಕರನ್ನು ಎದುರಿಸಲು ತುಂಬಾ ಹೆದರುತ್ತಾರೆ ನೀವು ವೃತ್ತಿಪರರಾಗುವ ಹೆಚ್ಚಿನ ಸಮಯಗಳಲ್ಲಿ ವರದಿಯ ಮೌಖಿಕ ಪ್ರಸ್ತುತಿಯನ್ನು ನೀಡಲು ನಿಮ್ಮನ್ನು ಕೇಳಲಾಗುತ್ತದೆ ಈಗ ಹೆಚ್ಚಿನ ಸಮಯಗಳಲ್ಲಿ ನೀವು ಒಂದು ಉತ್ಪನ್ನವನ್ನು ಮಾರಾಟ ಮಾಡುತ್ತೀರಿ ಅಥವಾ ನಿಮ್ಮ ಜೀವನ ಮತ್ತು ವೃತ್ತಿಜೀವನದಲ್ಲಿ ನೀವು ಏನು ಮಾಡಿದ್ದೀರಿ ಯೋಜನೆಯನ್ನು ಮಾಡುವಲ್ಲಿ ನೀವು ಏನು ಮಾಡಿದ್ದೀರಿ ಎಂಬುದರ ಬಗ್ಗೆ ವಿವರಿಸುತ್ತೀರಿ ಈ ಎಲ್ಲಾ ಸಂದರ್ಭಗಳಲ್ಲಿ ನೀವು ಒಂದು ಸಣ್ಣ ಪ್ರಸ್ತುತಿಯನ್ನು ನೀಡಬೇಕು ಆಧುನಿಕ ಕಾಲದಲ್ಲಿ ಪವರ್ ಪಾಯಿಂಟ್ ಪ್ರಸ್ತುತಿಯನ್ನು ಬಳಸಿಕೊಂಡು ಇದನ್ನು ನೀಡಲು ಅವಕಾಶವಿದೆ ಆ ದಿನಗಳಲ್ಲಿ ಕಪ್ಪು ಹಲಗೆಯನ್ನು ಬಳಸುತ್ತಿದ್ದೆವು ಈಗ ಬಿಳಿ ಹಲಗೆಯನ್ನು ಹೊಂದಿದ್ದೀರಿ ಮತ್ತು ಇನ್ನೂ ಹಲಗೆಯನ್ನು ಬಳಸಬಹುದು ಇನ್ನೂ ಕೆಲವು ಸ್ಥಳಗಳಲ್ಲಿ ಕೆಲವು ಹಳೆಯ ಸಂಸ್ಥೆಗಳಲ್ಲಿ ಓವರ್ಹೆಡ್ ಪ್ರೊಜೆಕ್ಟರ್ಗಳನ್ನು ಬಳಸಲಾಗುತ್ತದೆ ಆದರೆ ನಂತರ ಅದನ್ನು ಇಂದು ಪವರ್ ಪಾಯಿಂಟ್ ಪ್ರಸ್ತುತಿಯಿಂದ ಸಂಪೂರ್ಣವಾಗಿ ಬದಲಾಯಿಸಲಾಗಿದೆ ಕೇವಲ ಕರಪತ್ರಗಳು ಅಥವಾ ಕೈಬರಹದ ಟಿಪ್ಪಣಿಗಳನ್ನು ಬಳಸುವುದರಲ್ಲಿ ಬಹಳ ಒಳ್ಳೆಯವರಾಗಿರುವ ಇತರ ಭಾಷಣಕಾರರು ಇದ್ದಾರೆ ಅವರು ಕ್ಯೂ ಕಾರ್ಡ್ಗಳನ್ನು ಬಳಸುತ್ತಾರೆ ಪ್ರಮುಖ ಪದಗಳನ್ನು ಟಿಪ್ಪಣಿ ಮಾಡುತ್ತಾರೆ ಮತ್ತು ನಂತರ ಉತ್ತಮ ಮೌಖಿಕ ಪ್ರಸ್ತುತಿ ನೀಡಲು ಸಾಧ್ಯ ಮೌಖಿಕ ಪ್ರಸ್ತುತಿ ಎಂದರೆ ನೀವು ಏನನ್ನಾದರೂ ಮಾಡಿದ್ದೀರಿ ಮತ್ತು ನಂತರ ನೀವು ಏನು ಮಾಡಿದ್ದೀರಿ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅದು 6 ತಿಂಗಳುಗಳಾಗಿರಬಹುದು ನೀವು ಪಿ ಎಚ್ಡಿ ಮಾಡುತ್ತಿದ್ದರೂ ಸಹ ನೀವು ಅದನ್ನು 4 ವರ್ಷಗಳಿಂದ 6 ವರ್ಷಗಳವರೆಗೆ ಮಾಡಿದ್ದೀರಿ ಅಂತಿಮವಾಗಿ ನೀವು ಏನು ಮಾಡಿದ್ದೀರಿ ಎಂಬುದರ ಬಗ್ಗೆ ಈ ಮೌಖಿಕ ಪ್ರಸ್ತುತಿಯನ್ನು ನೀಡಬೇಕು ಆದರೆ ಇಷ್ಟು ಮಾಡಿದ ನಂತರ ನೀವು ಏಕೆ ಇಷ್ಟೊಂದು ಭಯಭೀತರಾಗಿದ್ದೀರಿ ಸಾರ್ವಜನಿಕರನ್ನು ಎದುರಿಸಲು ನೀವು ಏಕೆ ಭಯಭೀತರಾಗಿದ್ದೀರಿ ನೀವು ಇಂಗ್ಲಿಷ್ನಲ್ಲಿ ಭಾಷಣ ಮಾಡಬೇಕಾದರೆ ನೀವು ಹಿಂದಿಯಿಂದ ಬಂದವರು ಅಥವಾ ನೀವು ಮರಾಠಿಯಿಂದ ಬಂದವರು ಅಥವಾ ನೀವು ಇಂಗ್ಲಿಷ್ ಹೊರತುಪಡಿಸಿ ಬೇರೆ ಯಾವುದೇ ಮಾಧ್ಯಮದಿಂದ ಬಂದವರು ಎಂದು ಕೆಲವರು ಭಾವಿಸುತ್ತಾರೆ ನಾನು ಈ ಭಾಷೆಯನ್ನು ಮಾತನಾಡದ ಕಾರಣ ನಾನು ಬಹಳಷ್ಟು ತಪ್ಪುಗಳನ್ನು ಮಾಡಬಹುದು ಎಂಬ ಭಯ ನಿಮಗೆ ಇದೆ ಆದರೆ ವಾಸ್ತವವೆಂದರೆ ಭಾರತೀಯ ಹಿಂದಿ ಮಾತನಾಡುವವರಿಗೆ ಮಾತ್ರವಲ್ಲ ಅಮೆರಿಕಾದವರಿಗೂ ಸಾರ್ವಜನಿಕವಾಗಿ ಮಾತನಾಡುವುದು ಅತ್ಯಂತ ದೊಡ್ಡ ಭಯವಾಗಿದೆ ಅನೇಕ ಜನರು ಸಾರ್ವಜನಿಕವಾಗಿ ಮಾತನಾಡುವುದನ್ನು ತಪ್ಪಿಸುತ್ತಾರೆ ಮತ್ತು ಸಾರ್ವಜನಿಕವಾಗಿ ಮಾತನಾಡುವ ಮೊದಲು ಬರಬೇಕು ಎಂದು ಭಾವಿಸುವ ಕೆಲವು ಇತರ ವಿಷಯಗಳ ಬಗೆಗಿನ ಅವರ ಭಯವು ವಾಸ್ತವವಾಗಿ ನಂತರ ಬರುತ್ತದೆ ಎಂದು ಅದು ಹೇಳುತ್ತದೆ ಮೌಖಿಕ ಪ್ರಸ್ತುತಿಯನ್ನು ನೀಡಲು ನಿಮ್ಮನ್ನು ಕೇಳಿದಾಗ ಇದು ನಿರ್ಣಾಯಕ ಸಂವಹನ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಾರ್ವಜನಿಕವಾಗಿ ಮಾತನಾಡುವ ಔಪಚಾರಿಕ ಕ್ರಿಯೆಯಾಗಿದೆ ಕೆಲವೊಮ್ಮೆ ಸಾರ್ವಜನಿಕವಾಗಿ ಮಾತನಾಡುವಾಗ ಸಂವಹನದ ಉದ್ದೇಶ ಬಹಳ ಸ್ಪಷ್ಟವಾಗಿರುವುದಿಲ್ಲ ರಾಜಕಾರಣಿ ಬಂದು ಮಾತನಾಡುತ್ತಾನೆ ಕೆಲವೊಮ್ಮೆ ಯಾವುದೋ ಪಕ್ಷದ ವಿರುದ್ಧ ಹೇಳುತ್ತಾನೆ ಆದರೆ ಮೌಖಿಕ ಪ್ರಸ್ತುತಿಯಲ್ಲಿ ಉದ್ದೇಶವು ತುಂಬಾ ಸ್ಪಷ್ಟವಾಗಿರುತ್ತದೆ ನೀವು ಪ್ರಸ್ತಾಪವನ್ನು ನೀಡುತ್ತೀರಿ ಮತ್ತು ನಂತರ ನೀವು ಸ್ವಲ್ಪ ಹಣವನ್ನು ಪಡೆಯುತ್ತೀರಿ ನಿಮ್ಮನ್ನು ಮೌಲ್ಯಮಾಪನ ಮಾಡಲು ಮತ್ತು ನಿಮಗೆ ಕೆಲವು ಶ್ರೇಣಿಗಳನ್ನು ನೀಡಲು ಜನರಿದ್ದಾರೆ ಈಗ ಅಂತಹ ಸಂದರ್ಭದಲ್ಲಿ ಭಯ ಆದ್ದರಿಂದ ನಿಮ್ಮ ಗಂಟಲು ಉಸಿರುಗಟ್ಟಿಸುವ ಈ ಭಯವಿದೆ ಕೆಲವೊಮ್ಮೆ ಪದಗಳು ಹೊರಬರುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ ನೀವು ಬೆವರು ಸುರಿಸುತ್ತೀರಿ ಕೈ ಒದ್ದೆಯಾಗುತ್ತದೆ ಮತ್ತು ನಂತರ ಹೃದಯ ಬಡಿತ ಹೆಚ್ಚುತ್ತಿದೆ ಮತ್ತು ಇಡೀ ದೇಹವು ಅಲುಗಾಡುತ್ತಿದೆ ಎಂದು ನೀವು ಭಾವಿಸುತ್ತೀರಿ ಕಾಲುಗಳು ದೃಢವಾಗಿ ನಿಲ್ಲುವುದಿಲ್ಲ ನೀವು ಮೂರ್ಛಿತರಾಗುತ್ತೀರಿ ಮತ್ತು ಯಾವುದೇ ಸಮಯದಲ್ಲಿ ನೀವು ಇತರರ ಮುಂದೆ ಮೂರ್ಛಿತರಾಗಬಹುದು ಮತ್ತು ಅದು ಸಾರ್ವಜನಿಕ ಅವಮಾನದಂತೆ ಕಾಣುತ್ತದೆ ಮತ್ತು ನೀವು ಹೆದರುತ್ತೀರಿ ಅವರು ದೃಢವಾಗಿ ನಿಲ್ಲಲು ಸಾಧ್ಯವಾಗುತ್ತಿಲ್ಲ ಈಗ ಈ ಭಯವು ನಿಮಗೆ ಮಾತ್ರ ಏಕೆ ಇದೆ ಅಥವಾ ನಾನು ಹೇಳಿದಂತೆ ಇತರ ಅನೇಕ ಜನರು ಇದನ್ನು ಅನುಭವಿಸುತ್ತಾರೆ ಅಮೆರಿಕಾದ ಸಾರ್ವಜನಿಕವಾಗಿ ಮಾತನಾಡುವವರಂತೆ ಇಂಗ್ಲಿಷ್ ಮಾತನಾಡುವ ಯಾರಿಗಾದರೂ ಸಹ ಭಯವಿದೆ ಬುಕ್ ಆಫ್ ಲಿಸ್ಜ್ಟ್ ಎಂಬ ಪುಸ್ತಕವಿದೆ ಪುಸ್ತಕದಲ್ಲಿ ಜನರು ಒಂದು ಗುಂಪಿನ ಮುಂದೆ ಮಾತನಾಡುವ ಅತಿದೊಡ್ಡ ಭಯ ಮತ್ತು ಅತಿದೊಡ್ಡ ಭಯವೆಂದರೆ ಅಮೆರಿಕನ್ನರ ಭಯ ಮತ್ತು ಏಳನೇಯದರಲ್ಲಿ ಸಾವು ಬರುತ್ತದೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಮುಂಚಿನ ಆರು ವಸ್ತುಗಳು ಮತ್ತು ನಿಮ್ಮ ಬಳಿ ಇರುವ ಇತರ ಆರು ವಸ್ತುಗಳಲ್ಲಿ ಹಾವುಗಳು ಕೀಟಗಳು ಮತ್ತು ಮೇಲ್ಭಾಗದಲ್ಲಿ ನೀವು ಸಾರ್ವಜನಿಕವಾಗಿ ಮಾತನಾಡುವ ನಂತರವೇ ಜನರು ಸಾವಿಗೆ ಹೆದರುತ್ತಾರೆ ಸ್ಥಳೀಯ ಭಾಷಣಕಾರರಿಗೂ ಸಹ ಸಾರ್ವಜನಿಕ ಭಾಷಣದ ವಿಷಯದಲ್ಲಿ ಭಯವಿದೆ ಆದ್ದರಿಂದ ಅದು ಯಾವುದೇ ಭಾಷೆಯನ್ನು ಲೆಕ್ಕಿಸದೆ ಇರುತ್ತದೆ ಭಾಷೆಯು ನಿಜವಾದ ತಡೆಗೋಡೆಯಾಗಿಲ್ಲ ಭಾಷೆಯೇ ಸಮಸ್ಯೆ ಎಂದು ನಿಮ್ಮಲ್ಲಿ ಹೆಚ್ಚಿನವರು ಭಾವಿಸುತ್ತೀರಿ ಅದಕ್ಕಾಗಿಯೇ ನೀವು ಮಾತನಾಡಲು ಹೆದರುತ್ತೀರಿ ಅದು ಸಮಸ್ಯೆಯಲ್ಲ ಸಮಸ್ಯೆ ನಿಮ್ಮ ಮನಸ್ಸಿನಲ್ಲಿದೆ ಆಲೋಚನೆಯಲ್ಲಿದೆ ಜನರು ಏಕೆ ಭಯಪಡುತ್ತಾರೆ ಮೊದಲ ಪ್ರಾಥಮಿಕ ಕಾರಣವೆಂದರೆ ಜನರು ನನ್ನನ್ನು ಗೇಲಿ ಮಾಡುತ್ತಾರೆ ಎಂಬ ಅವಮಾನಕ್ಕೆ ಹೆದರುತ್ತಾರೆ ನಾನು ತಪ್ಪು ಮಾಡಿದಾಗ ನಾನು ನಾಚಿಕೆಪಡುತ್ತೇನೆ ನಾನು ಕೆಲವು ವ್ಯಾಕರಣದ ತಪ್ಪುಗಳನ್ನು ಮಾಡಿದಾಗ ಜನರು ನನ್ನನ್ನು ನೋಡಿ ನಗುತ್ತಾರೆ ನಾನು ಅಂತಹ ದೊಡ್ಡ ವ್ಯಕ್ತಿಯಾಗಿದ್ದೇನೆ ನಾನು ನನ್ನ ಬಗ್ಗೆ ಅಂತಹ ಅದ್ಭುತವಾದ ಪ್ರಭಾವವನ್ನು ಸೃಷ್ಟಿಸಿದ್ದೇನೆ ಆದರೆ ಆ ಉಚ್ಚಾರಣೆಯಲ್ಲಿ ತಪ್ಪಾದಾಗ ಜನರು ನನ್ನನ್ನು ಗೇಲಿ ಮಾಡುವುದಿಲ್ಲವೇ ಮತ್ತು ನಾನು ಆ ಸತ್ಯದಲ್ಲಿ ತಪ್ಪಾದರೆ ಜನರು ನನ್ನನ್ನು ಟೀಕಿಸುತ್ತಾರೆ ತದನಂತರ ನನ್ನ ಗೌರವ ಎಲ್ಲಿದೆ ನನ್ನ ಅಹಂಕಾರ ಎಲ್ಲಿದೆ ಅದರ ನಂತರ ನಾನು ಅವರನ್ನು ಎದುರಿಸಲು ಸಾಧ್ಯವಿಲ್ಲ ನೀವು ಸಾರ್ವಜನಿಕವಾಗಿ ನಾಚಿಕೆಪಡುತ್ತೀರಿ ಎಂಬ ಅವಮಾನದ ಭಯವಿದೆ ಭಯಕ್ಕೆ ಮುಂದಿನ ಕಾರಣವೆಂದರೆ ಪರಿಸ್ಥಿತಿಯ ಪರಿಚಯವಿಲ್ಲದಿರುವುದು ನೀವು ಜನರೊಂದಿಗೆ ಮಾತನಾಡುತ್ತೀರಿ ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತೀರಿ ಆದರೆ ಫೋನ್ನಲ್ಲಿ ಸಣ್ಣ ಗುಂಪಿನಲ್ಲಿ ನೀವು ಫೇಸ್ಬುಕ್ನಲ್ಲಿ ವ್ಯಕ್ತಿಯನ್ನು ನೋಡದೆ ಅಥವಾ ನಿಮಗೆ ಇಮೇಲ್ ಮಾಡದೆ ಚಾಟ್ ಬಳಸಿ ಏನನ್ನಾದರೂ ಬರೆಯುವಾಗ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ನೀವು ಜನರನ್ನು ಮುಖಾಮುಖಿಯಾಗಿ ನೋಡಿದಾಗ ಮತ್ತು ಅವರು ದೊಡ್ಡ ಗುಂಪುಗಳಲ್ಲಿದ್ದಾಗ ನಿಮಗೆ ಸಮಸ್ಯೆ ಇದೆ ಸಣ್ಣ ಗುಂಪುಗಳೊಂದಿಗೆ ನಿಮಗೆ ಸಮಸ್ಯೆ ಇಲ್ಲ ನಮ್ಮ ಹುಟ್ಟಿನಿಂದಲೇ ನಿಮಗೆ ಪರಿಚಯವಿಲ್ಲದ ನಾವು ನಿಜವಾಗಿಯೂ ಎಲ್ಲಾ ಸಮಯದಲ್ಲೂ ಸಾವಿರಾರು ಜನರೊಂದಿಗೆ ಮಾತನಾಡುತ್ತಿಲ್ಲ ನಾವು ಯಾವಾಗಲೂ ಕಡಿಮೆ ಸಂಖ್ಯೆಯ ವ್ಯಕ್ತಿಗಳೊಂದಿಗೆ ಮಾತನಾಡುತ್ತೇವೆ ಒಂದೇ ಸಮಯದಲ್ಲಿ ಒಬ್ಬರು ಅಥವಾ ಇಬ್ಬರು ಜನರು ಪರಿಸ್ಥಿತಿಯ ಪರಿಚಯವಿಲ್ಲದಿರುವುದು ಸಹ ನಿಮಗೆ ಒಂದು ರೀತಿಯ ಬೆದರಿಕೆಯನ್ನು ನೀಡುತ್ತಿದೆ ತದನಂತರ ಸಾರ್ವಜನಿಕವಾಗಿ ಮಾತನಾಡಲು ಹೆದರುವ ಹೆಚ್ಚಿನ ಮಾನವರಲ್ಲಿ ಮಾನಸಿಕ ತಪ್ಪು ಗ್ರಹಿಕೆ ಇರುವ ಮತ್ತೊಂದು ವಿಷಯವೆಂದರೆ ಏನೋ ತಪ್ಪಾಗುತ್ತದೆ ಎಂಬ ಅನಿಶ್ಚಿತತೆಯ ಪ್ರಜ್ಞೆಯನ್ನು ಕೆರಳಿಸುವ ಪ್ರಜ್ಞೆ ಮೈಕ್ ಕೆಲಸ ಮಾಡುವುದಿಲ್ಲ ಎಂದು ನಾನು ಭಾಷಣ ಮಾಡಿದರೆ ನನ್ನ ಪವರ್ ಪಾಯಿಂಟ್ ಕೆಲಸ ಮಾಡುವುದಿಲ್ಲ ನಾನು ಭಾಷಣ ಮಾಡಿದರೆ ಏನಾದರೂ ತಪ್ಪಾಗುತ್ತದೆ ಹಾಗಾದರೆ ನಾನು ಅದನ್ನು ಏಕೆ ನೀಡಬೇಕು ಉತ್ತಮ ಭಾಷಣಗಳನ್ನು ನೀಡುವಲ್ಲಿ ನಾನು ಅದೃಷ್ಟಶಾಲಿಯಲ್ಲ ಎಂದು ನಾನು ಮಾಡುವುದರಲ್ಲಿ ಒಳ್ಳೆಯವನಲ್ಲ ಆದ್ದರಿಂದ ಇವು ಮನಸ್ಸನ್ನು ನಿಷೇಧಿಸುವ ಆಲೋಚನೆಗಳಾಗಿವೆ ಮತ್ತು ನಂತರ ನೀವು ಇವುಗಳನ್ನು ಹೇಗೆ ಜಯಿಸಬಹುದು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ ಈ ಭಯವನ್ನು ವೇದಿಕೆಯ ಭಯ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಕೇವಲ ಭಾಷಣ ಮಾಡಲು ಹೋಗುವ ಜನರೊಂದಿಗೆ ಮಾತ್ರವಲ್ಲ ವೇದಿಕೆಯ ಮೇಲೆ ಬಂದು ಪ್ರದರ್ಶನ ನೀಡಬೇಕಾದ ಯಾರಾದರೂ ಅದು ನರ್ತಕಿಯಾಗಿರಲಿ ನಟನಾಗಿರಲಿ ಪ್ರಸಿದ್ಧ ಷೇಕ್ಸ್ಪಿಯರ್ನ ನಟ ಲಾರೆನ್ಸ್ ಒಲಿವಿಯರ್ ಅವರು ನೀಡುತ್ತಿರುವಾಗ ಅವರ ಷೇಕ್ಸ್ಪಿಯರ್ನ ನಾಟಕ ಹ್ಯಾಮ್ಲೆಟ್ನ ಸಾವಿರ ಪ್ರದರ್ಶನವಾಗಿರಬಹುದು ಜನರು ಸಂದರ್ಶನಕಾರರಲ್ಲಿ ಒಬ್ಬರನ್ನು ಭಯವಿದೆಯೇ ಎಂದು ಕೇಳಿದರು ಅವರು ಹೌದು ಎಂದು ಹೇಳಿದರು ಆದರೆ ಅವು ಆರಂಭಿಕ ಕ್ಷಣಗಳಲ್ಲಿವೆ ಸಂಭಾಷಣೆಯನ್ನು ಹೃದಯದಿಂದ ತಿಳಿದಿರುವ ಭಾಷೆಯನ್ನು ಚೆನ್ನಾಗಿ ಮಾತನಾಡಬಲ್ಲ ಅನುಭವಿ ನಟನಿಗೂ ಸಹ ಅನಿಶ್ಚಿತತೆಯು ಕೆಲವು ರೀತಿಯ ಮಾನಸಿಕ ಬೆದರಿಕೆಯಾಗಿರಬಹುದು ಎಂಬ ಭಯವಿರುತ್ತದೆ ಮತ್ತು ಅದು ಸಾಮಾನ್ಯವಾಗಿದೆ ಆದ್ದರಿಂದ ಮುಖ್ಯವಾದುದು ನೀವು ಆತ್ಮವಿಶ್ವಾಸದಿಂದಿರಬೇಕು ಅವನು ಸ್ವಲ್ಪ ಭಯವನ್ನು ಹೊಂದಿದ್ದರೂ ಸಹ ಅವನು ಹೋಗುತ್ತಾನೆ ಮತ್ತು ಅವನು ನಿರ್ವಹಿಸುತ್ತಾನೆ ಮತ್ತು ನಂತರ ಅವನು ಯಶಸ್ವಿಯಾಗಿ ಹೊರಹೊಮ್ಮುತ್ತಾನೆ ಎಂದು ಆತನಿಗೆ ಬಹಳ ವಿಶ್ವಾಸವಿತ್ತು ಏಕೆಂದರೆ ಅವನು ಈ ಸಕಾರಾತ್ಮಕ ಸ್ವಯಂ ಚಿತ್ರಣವನ್ನು ಹೊಂದಿದ್ದಾನೆ ಅದು ಯಾವುದೇ ಪರಿಸ್ಥಿತಿಯಲ್ಲಿರಬಹುದು ಒಮ್ಮೆ ನಾನು ಒಂದು ಭಾಷಣವನ್ನು ನೀಡಲು ನಿರ್ಧರಿಸಿದರೆ ನಾನು ನೀಡುತ್ತೇನೆ ಮತ್ತು ಏನಾಗುತ್ತದೆಯೋ ಅದರಿಂದ ನಾನು ಹೊರಬರುತ್ತೇನೆ ಏಕೆಂದರೆ ನಾನು ಏನು ಮಾಡಿದ್ದೇನೆ ಎಂಬುದರ ಬಗ್ಗೆ ನನಗೆ ಒಳ್ಳೆಯ ಭಾವನೆ ಇದ್ದರೆ ಇತರರು ನನಗೆ ಇನ್ನೂ ಮುಖ್ಯವಲ್ಲ ಆದ್ದರಿಂದ ಅದು ಒಳ್ಳೆಯದು ಅದು ಸಕಾರಾತ್ಮಕ ಸ್ವಯಂ ಚಿತ್ರಣವಾಗಿದೆ ಮತ್ತು ನಾನು ಕೆಟ್ಟವನಾಗಿದ್ದೇನೆ ಎಂದು ಸ್ವಯಂ ಕಡಿಮೆ ಅಂದಾಜು ಮಾಡುವುದನ್ನು ತಪ್ಪಿಸಿ ನಾನು ಕಡಿಮೆ ಇದ್ದೇನೆ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ನೀವು ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದನ್ನು ತಪ್ಪಿಸಬೇಕು ಅವಳು ಉತ್ತಮವಾಗಿ ಮಾತನಾಡುತ್ತಾಳೆ ಎಂದು ಭಾವಿಸಿ ಅವಳ ಶಬ್ದಕೋಶವು ನನಗಿಂತ ತುಂಬಾ ಶ್ರೇಷ್ಠವಾಗಿದೆ ಅವನು ಬಹಳ ಪ್ರಭಾವಶಾಲಿ ಧ್ವನಿಯನ್ನು ಹೊಂದಿದ್ದಾನೆ ಅವಳು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದಾಳೆ ಅವಳು ತಪ್ಪುಗಳನ್ನು ಮಾಡಿದರೂ ಸಹ ತಪ್ಪು ವಿಷಯಗಳನ್ನು ಹೇಳಿದರೂ ಜನರು ಅದನ್ನು ಗಮನಿಸುವುದಿಲ್ಲ ಆದರೆ ನಾನು ಅದನ್ನು ಮಾಡಿದಾಗ ಜನರು ಅದನ್ನು ಗಮನಿಸುತ್ತಾರೆ ಆದ್ದರಿಂದ ಅದು ಹೋಲಿಕೆಯಾಗಿದೆ ಆದರೆ ಏನಾಗುತ್ತದೆಯಾದರೂ ನಾನು ಇದನ್ನು ಕರಗತ ಮಾಡಿಕೊಳ್ಳುತ್ತೇನೆ ಮತ್ತು ಈ ಭಯವನ್ನು ಜಯಿಸಲು ನಾನು ಪ್ರತಿದಿನ ಸ್ವಲ್ಪಮಟ್ಟಿಗೆ ಏನನ್ನಾದರೂ ಮಾಡಲು ನೀವು ನಿರ್ಧರಿಸಿದರೆ ನೀವು ಇದನ್ನು ಹೇಗೆ ಜಯಿಸಬಹುದು ಸಣ್ಣ ಅನೌಪಚಾರಿಕ ಮಟ್ಟದಲ್ಲಿ ಅಭ್ಯಾಸ ಮಾಡಲು ಪ್ರಾರಂಭಿಸಿ 3 5 10 ನಿಮಿಷಗಳು 5 ನಿಮಿಷಗಳು 1 ಗಂಟೆ ಪ್ರಸ್ತುತಿಯನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಿದ ಒಂದು ಸಣ್ಣ ಭಾಷಣವನ್ನು ನೀಡಿ ನಂತರ ನೀವು ಯಾವಾಗ ಬೇಕಾದರೂ ಪ್ರಸ್ತುತಿಯನ್ನು ನೀಡುವಂತೆ ಯಾರಾದರೂ ನಿಮ್ಮನ್ನು ಕೇಳುತ್ತಾರೆ ಎಂದು ಮುಕ್ತವಾಗಿರಿ ಆದರೆ ಆರಂಭದಲ್ಲಿ ನೀವು ತರಗತಿಯಲ್ಲಿದ್ದರೆ ಜನರು ನಿಮಗೆ ಕರೆ ಮಾಡದಿದ್ದರೂ ಸ್ವಯಂಸೇವಕರಾಗಲು ಪ್ರಯತ್ನಿಸಬೇಕು ಶಿಕ್ಷಕರು ಯಾರನ್ನಾದರೂ ಸಣ್ಣ ಪ್ರಸ್ತುತಿಯನ್ನು ನೀಡಲು ಕೇಳುತ್ತಿದ್ದರೆ ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ ನಂತರ ನೀವು ಸ್ವಯಂಸೇವಕರಾಗುತ್ತೀರಿ ನಂತರ ನೀವು ಆಂತರಿಕ ಶಕ್ತಿಯನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ನೀವು ಏನನ್ನಾದರೂ ಮಾಡಲು ಒಪ್ಪಿಕೊಂಡ ನಂತರ ವಿಷಯಗಳು ಜಾರಿಗೆ ಬರುತ್ತವೆ ಆದರೆ ಒಮ್ಮೆ ನೀವು ಅದರಿಂದ ದೂರ ಸರಿದರೆ ನೀವು ಆ ಭಯದ ಅಂಶದಿಂದ ತಪ್ಪಿಸಿಕೊಳ್ಳುವುದಿಲ್ಲ ನೆನಪಿಡಿ ನಾನು ಮೊದಲು ಚರ್ಚಿಸಿದಂತೆ ನಮ್ಮ ದೇಹದಲ್ಲಿ ಈ ಆಸಕ್ತಿದಾಯಕ ಹಾರ್ಮೋನು ಅಡ್ರಿನಾಲಿನ್ ಸ್ರವಿಸುತ್ತದೆ ಹೋರಾಟ ಅಥವಾ ಹಾರಾಟದ ಪ್ರತಿಕ್ರಿಯೆಯ ಸಮಯದಲ್ಲಿ ಮಾತ್ರ ನೀವು ಓಡಿಹೋಗಬೇಕು ಅಥವಾ ನೀವು ಎದುರಿಸಲು ಆಯ್ಕೆ ಮಾಡಬೇಕು ನೀವು ಆ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿದಾಗ ಮಾತ್ರ ನಿಮ್ಮ ದೇಹದಲ್ಲಿನ ಅಡ್ರಿನಾಲಿನ್ ಪಂಪ್ಗಳು ನಿಮಗೆ ಸಾಕಷ್ಟು ಶಕ್ತಿಯನ್ನು ನೀಡುತ್ತವೆ ಮತ್ತು ನಂತರ ನೀವು ನಿಮ್ಮನ್ನು ನಿಜವಾಗಿಯೂ ಯೋಚಿಸಿದ್ದಕ್ಕಿಂತ ಉತ್ತಮವಾಗಿ ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡಲು ಸಾಧ್ಯವಾಗುತ್ತದೆ ನಿಮ್ಮ ಗಂಟಲು ಚೆನ್ನಾಗಿಲ್ಲ ಎಂದು ಕುಂಟ ಕಾರಣಗಳನ್ನು ನೀಡುವ ಬದಲು ನಿಮ್ಮ ಪ್ರಸ್ತುತಿ ತಿರುವು ಬಂದಾಗ ತರಗತಿಯನ್ನು ಬಂಕರ್ ಮಾಡುವ ಬದಲು ನೀವು ಮಾತಿನಿಂದ ಓಡಿಹೋಗುವ ಬದಲು ಜಗಳವಾಡಲು ಮತ್ತು ಮಾತನಾಡಲು ಆಯ್ಕೆ ಮಾಡಿದಾಗ ಜ್ವರ ಇದೆ ಮತ್ತು ಅದರಿಂದ ದೂರ ಓಡುತ್ತೀರಿ ನೀವು ಹೋರಾಡಲು ಆಯ್ಕೆ ಮಾಡಿದರೆ ಮತ್ತು ನಂತರ ವೇದಿಕೆಗೆ ಹೋಗಿ ಜನರನ್ನು ಎದುರಿಸಿ ಆಡ್ರಿನಾಲಿನ್ ಸ್ರವಿಸುತ್ತದೆ ಮತ್ತು ನಂತರ ನೀವು ಆ ಶಕ್ತಿಯನ್ನು ಪಡೆಯುತ್ತೀರಿ ಮತ್ತು ನಂತರ ನಾನು ಜನರ ಮುಂದೆ ನಿಲ್ಲಲು ಸಮರ್ಥನಾಗಿದ್ದೇನೆ ಎಂದು ನೀವು ಅರಿತುಕೊಂಡ ನಂತರ 2 3 ನಿಮಿಷಗಳ ನಂತರ ನೀವು ಆತ್ಮವಿಶ್ವಾಸ ಹೊಂದುತ್ತೀರಿ ಅನುಭವದ ಅಭ್ಯಾಸವನ್ನು ಮತ್ತೆ ಪರಿಚಯಿಸುತ್ತದೆ ಸ್ವಲ್ಪ ಸಮಯದ ನಂತರ ಜನರು ನೀವು ಊಹಿಸಲಾಗದ ಪದವನ್ನು ಬಳಸಿದ್ದೀರಿ ಎಂದು ನಿಮಗೆ ತಿಳಿಸುತ್ತಾರೆ ನೀವು ಅದನ್ನು ಹೇಗೆ ಮಾಡಿದ್ದೀರಿ ನಾನು ಆ ರೀತಿ ಮಾತನಾಡಿದ್ದೇನೆ ಎಂದು ನೀವು ಅರಿತುಕೊಂಡಿದ್ದೀರಿ ನಾನು ಮೊದಲು ಯೋಜಿಸದಿದ್ದರೂ ಸಹ ಆ ಪದವನ್ನು ಬಳಸಿದ್ದೇನೆ ಆದರೆ ಅದು ಹೇಗೆ ಸಂಭವಿಸಿತು ಅಡ್ರಿನಾಲಿನ್ ನಿಮ್ಮಲ್ಲಿ ನಿಷ್ಕ್ರಿಯ ಶಬ್ದಕೋಶ ಎಂದು ಕರೆಯಲ್ಪಡುವದನ್ನು ಹೊರತೆಗೆಯಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಅದು ಸಕ್ರಿಯಗೊಳ್ಳುತ್ತದೆ ಈ ಅಡ್ರಿನಾಲಿನ್ ಇದ್ದಾಗ ನಿಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ಬಳಕೆಯಾಗದದ್ದು ನಿಮ್ಮ ಪ್ರಜ್ಞಾಪೂರ್ವಕ ಮನಸ್ಸಿಗೆ ಸಕ್ರಿಯಗೊಳ್ಳುತ್ತದೆ ಪ್ರತಿದಿನ ನೀವು ಸಾವಿರಾರು ಪದಗಳನ್ನು ಕೇಳುತ್ತಿದ್ದೀರಿ ಅದರಲ್ಲಿ 10 ಪದಗಳು ನಿಮಗೆ ನೆನಪಿರಬಹುದು 5 ನೀವು 1 ಅಥವಾ 2 ಅನ್ನು ಬಳಸಬಹುದು ನೀವು ಬಳಸುವುದನ್ನು ಮುಂದುವರಿಸಬಹುದು ಆ 2 ಪದಗಳು ನಿಮಗೆ ನೆನಪಿನಲ್ಲಿ ಉಳಿಯಬಹುದು ಆದರೆ ಕೆಲವು 8 9 ಪದಗಳು ನಿಮ್ಮ ಮನಸ್ಸಿನಲ್ಲಿ ಸುಪ್ತವಾಗಿ ಬಳಕೆಯಲ್ಲಿಲ್ಲ ಆದರೆ ಅಂತಹ ಪರಿಸ್ಥಿತಿ ಬಂದಾಗ ನೀವು ನಿಮ್ಮನ್ನು ತಳ್ಳಿಕೊಳ್ಳುತ್ತೀರಿ ಮತ್ತು ನಂತರ ಭಯವನ್ನು ಎದುರಿಸುತ್ತೀರಿ ಅದು ಹೊರಬರುತ್ತದೆ ಭಾಷಣ ಮಾಡುವ ಬಗ್ಗೆ ಮತ್ತು ನೀವು ಇತರ ಜನರ ಬಗ್ಗೆ ಏಕೆ ಹೆಚ್ಚು ತಲೆಕೆಡಿಸಿಕೊಳ್ಳಬಾರದು ಎಂಬುದರ ಬಗ್ಗೆ ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ ಜನರು ತಮ್ಮ ಸ್ವಂತ ಆಲೋಚನೆಗಳು ಮತ್ತು ಅಭದ್ರತೆಗಳಲ್ಲಿ ಮುಳುಗಿದ್ದಾರೆ ಮತ್ತು ಯಾರೊಬ್ಬರ ಮುಂದೆ ನಿಂತು ನನ್ನಲ್ಲಿ ಯಾವುದೇ ಬದಲಾವಣೆಯನ್ನು ನೋಡುತ್ತೀರಾ ಎಂದು ಕೇಳುತ್ತೀರಿ ಅವರು ಯಾವ ಬದಲಾವಣೆಯನ್ನು ನಾನು ನೋಡುವುದಿಲ್ಲ ಎಂದು ಹೇಳುತ್ತಾರೆ ನಾನು ಹೊಸ ಉಡುಪನ್ನು ಧರಿಸುತ್ತಿದ್ದೇನೆ ಅಥವಾ ನಾನು ಹೊಸ ಪೆನ್ನು ಅಥವಾ ಏನನ್ನಾದರೂ ಬಳಸುತ್ತಿದ್ದೇನೆ ಎಂದು ನೀವು ಹೇಳಬೇಕು ಅವರು ನಿಮ್ಮನ್ನು ಗಮನಿಸುವುದಿಲ್ಲ ಮತ್ತು ವಿಶೇಷವಾಗಿ ತರಗತಿಯ ಪರಿಸ್ಥಿತಿಯಲ್ಲಿ ಉದಾಹರಣೆಗೆ ನೀವು ಪ್ರಾರಂಭಿಸಿದ 40 ಜನರ ತರಗತಿಯಲ್ಲಿ ನೀವು ಭಾಷಣವನ್ನು ನೀಡುತ್ತಿರುವಾಗ 5 ನಿಮಿಷಗಳ ಕಾಲ ಭಾಷಣ ಮಾಡಲು ಶಿಕ್ಷಕರು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಕೇಳಿದ್ದಾರೆ ಮತ್ತು ಎಲ್ಲಾ 39 ಜನರು ನಿಮ್ಮನ್ನು ನೋಡುತ್ತಿದ್ದಾರೆ ಮತ್ತು ನಂತರ ನಿಮ್ಮನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿದ್ದಾರೆ ಮತ್ತು ತಪ್ಪು ವಿಷಯಗಳನ್ನು ಸ್ಕ್ಯಾನ್ ಮಾಡಲು ಮತ್ತು ನಿಮ್ಮಿಂದ ಹೊರತರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನೀವು ಯೋಚಿಸುತ್ತಿದ್ದೀರಿ ನೀವು ಸಂಪೂರ್ಣವಾಗಿ ತಪ್ಪಾಗಿರಬೇಕು ಅವರೆಲ್ಲರೂ ತಮ್ಮ ಸ್ವಂತ ಆಲೋಚನೆಗಳಲ್ಲಿ ಗಮನಿಸುತ್ತಾರೆ ಎಂಬ ಅಂಶವನ್ನು ಅರಿತುಕೊಳ್ಳಬೇಕು ಅವರಲ್ಲಿ ಕೆಲವರು ನಿಜವಾಗಿಯೂ ನಿಮ್ಮ ಮಾತನ್ನು ಕೇಳಲು ಸಹ ತಲೆಕೆಡಿಸಿಕೊಳ್ಳುತ್ತಿಲ್ಲ ಆದರೆ ಅವರು ನಿಜವಾಗಿ ಕೇಳುವುದಿಲ್ಲ ಅವರು ಕೇಳಿಸಿಕೊಳ್ಳುತ್ತಾರೆ ಏಕೆಂದರೆ ಅವರ ಮನಸ್ಸಿನಲ್ಲಿ ಅವರು ನನ್ನ ಸರದಿ ಮುಂದೆ ಬರುತ್ತದೆ ಎಂದು ಯೋಚಿಸುತ್ತಿದ್ದಾರೆ ನನ್ನ ಸರದಿ ಮುಂದೆ ಬರುತ್ತದೆ ಮೊದಲ ದಿನ ನಿಮ್ಮನ್ನು ಪರಿಚಯಿಸಿಕೊಳ್ಳುವಂತಹ ಸರಳ ವಿಷಯವೂ ಸಹ ಕೆಲವು ವಿದ್ಯಾರ್ಥಿಗಳಿಗೆ ಎಷ್ಟು ಭಯಕಾರಿಯಾಗಿದೆ ಪ್ರತಿಯೊಬ್ಬರೂ ಅದನ್ನು ಮಾಡುತ್ತಿರುವಾಗ ಆ ಹುಡುಗಿಯಂತೆ ನಾನು ಅನುಸರಿಸಬೇಕು ಎಂದು ಹೇಳಿದಾಗ ತಕ್ಷಣವೇ ಯಾರಾದರೂ ಗಮನಿಸುತ್ತಿದ್ದಾರೆ ಆ ವ್ಯಕ್ತಿ ಬಳಸಿದ ಪದಗುಚ್ಛವನ್ನು ನಾನು ಬಳಸಬೇಕು ಆದರೆ ಅರ್ಧದಷ್ಟು ಸಮಯ ಅವರು ಇತರರು ಏನು ಹೇಳುತ್ತಿದ್ದಾರೆ ಎಂಬುದಕ್ಕೆ ಸಹ ಗಮನ ನೀಡುವುದಿಲ್ಲ ಜನರು ಸಾಮಾನ್ಯವಾಗಿ ತಮ್ಮ ಸ್ವಂತ ಆಲೋಚನೆಗಳಲ್ಲಿ ಮುಳುಗಿದ್ದಾರೆ ನನ್ನ ಸರದಿ ಬಂದಾಗ ನಾನು ಏನು ಮಾಡುತ್ತೇನೆ ಎಂದು ಸ್ವತಃ ಹೆದರುತ್ತಾರೆ ನೀವು ನರ್ವಸ್ ಆಗಿರುವಾಗ ಅವರು ಗಮನಿಸುವುದಿಲ್ಲ ಅವರು ನನ್ನನ್ನು ಗಮನಿಸುತ್ತಿದ್ದಾರೆ ಎಂದು ನೀವು ಭಾವಿಸಬಾರದು ನನ್ನ ಕಾಲುಗಳು ಅಲುಗಾಡುತ್ತಿವೆ ಅದು ನನಗೆ ಒಂದು ರೀತಿಯ ಹೆದರಿಕೆಯನ್ನು ನೀಡುತ್ತದೆ ವಾಸ್ತವವಾಗಿ ನೀವು ನಿಮ್ಮ ಕಾಲುಗಳನ್ನು ಅಲುಗಾಡಿಸುವಾಗ ಗಾಬರಿಗೊಂಡಾಗ ನಿಮ್ಮ ಆಂತರಿಕ ಮನಸ್ಸಿಗೆ ಶಾಂತ ಎಂದು ಹೇಳುತ್ತೀರಿ ನಾನು ಅದನ್ನು ಮುಗಿಸುತ್ತೇನೆ ನಂತರ ಹೊರಟು ಹೋಗುತ್ತೇನೆ ನೀವು ಅದನ್ನು ಮುಗಿಸಿ ನಂತರ ಹೋಗಿ ನಿಮ್ಮ ಕೆಲವು ಸ್ನೇಹಿತರನ್ನು ಕೇಳಿ ನಾನು ಸ್ವಲ್ಪ ಅಲುಗಾಡುತ್ತಿರುವುದನ್ನು ನೀವು ನೋಡಿದ್ದೀರಾ ಬಹುತೇಕ ಎಲ್ಲರೂ ನೀವು ಅಷ್ಟು ಆತ್ಮವಿಶ್ವಾಸವನ್ನು ಹೊಂದಿದ್ದೀರಿ ಎಂದು ನಾವು ಎಂದಿಗೂ ನೋಡಿಲ್ಲ ಎಂದು ನಿಮಗೆ ತಿಳಿಸುತ್ತಾರೆ ಅದನ್ನು ಪ್ರಯತ್ನಿಸಿ ಮತ್ತು ನಿಮ್ಮ ಶಬ್ದಕೋಶದಿಂದ ಅದನ್ನು ಸಂಪೂರ್ಣವಾಗಿ ಹೊರಹಾಕುವುದನ್ನು ತ್ಯಜಿಸುವ ಬಗ್ಗೆ ನೀವು ನಿಜವಾಗಿಯೂ ಗಂಭೀರವಾಗಿದ್ದರೆ ನಿಮ್ಮ ಭಯವನ್ನು ಹೊರಹಾಕಲು ಮೂರು ರಹಸ್ಯಗಳಿವೆ ನೀವು ಮಾತ್ರ ನಿಮಗೆ ಸಹಾಯ ಮಾಡಬಹುದಾದ ಮೊದಲ ಮತ್ತು ಪ್ರಮುಖ ವಿಷಯವೆಂದರೆ ನಿಮ್ಮ ವಿಷಯವನ್ನು ತಿಳಿದುಕೊಳ್ಳಿ ಎಂದು ಹೇಳಿದಾಗ ಅದು ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಎಂದರ್ಥ ಪ್ರಸಿದ್ಧ ಬರಹಗಾರ ಮಾರ್ಕ್ ಟ್ವೈನ್ ಪೂರ್ವಸಿದ್ಧತೆಯಿಲ್ಲದ ಭಾಷಣವನ್ನು ನೀಡಲು ಅವರನ್ನು ಕೇಳಲಾಯಿತು ನೀವು ಬಂದು ಯಾವುದೇ ಸಿದ್ಧತೆಯಿಲ್ಲದೆ ಭಾಷಣ ಮಾಡಿ ಭಾಷಣ ನೀಡಲು ಕನಿಷ್ಠ ಒಂದು ವಾರದ ಸಮಯ ಬೇಕಾಗುತ್ತದೆ ಎಂದು ಅವರು ಹೇಳಿದರು ನೀವು ವಿಷಯವನ್ನು ಸಂಪೂರ್ಣವಾಗಿ ತಿಳಿದಿದ್ದರೆ ನೀವು ನೀಡುವ ಯಾವುದೇ ಭಾಷಣವು ಸ್ವಯಂಚಾಲಿತವಾಗಿ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತೀರಿ ಮತ್ತು ಅದನ್ನು ಮತ್ತೆ ಮತ್ತೆ ಓದುತ್ತೀರಿ ಮತ್ತು ನೀವು ಮರೆತುಹೋದರೆ ನಿಮ್ಮ ಕೈಯಲ್ಲಿ ಟಿಪ್ಪಣಿಗಳನ್ನು ಇಟ್ಟುಕೊಂಡು ಮತ್ತು ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದನ್ನು ನೆನಪಿಟ್ಟುಕೊಳ್ಳಿರಿ ಅದು ನಿಮಗೆ ಅತ್ಯಂತ ವಿಶ್ವಾಸವನ್ನು ನೀಡುತ್ತದೆ ಮತ್ತು ನಂತರ ವಿಷಯವನ್ನು ನಂಬುತ್ತೀರಿ ಜಾಗತಿಕ ತಾಪಮಾನದ ಹವಾಮಾನ ಬದಲಾವಣೆಯ ಬಗ್ಗೆ ಮಾತನಾಡಲು ನಿಮ್ಮನ್ನು ಕೇಳಲಾಗುತ್ತದೆ ಮತ್ತು ನಂತರ ನೀವು ಲಭ್ಯವಿರುವ ಎಲ್ಲಾ ವೈಜ್ಞಾನಿಕ ಸಂಗತಿಗಳನ್ನು ಸಂಪೂರ್ಣವಾಗಿ ಸಿದ್ಧಪಡಿಸುತ್ತೀರಿ ಆದರೆ ವಾಸ್ತವವಾಗಿ ನೀವು ಅದನ್ನು ನಂಬುವುದಿಲ್ಲ ಎಂದು ನೀವು ಭಾವಿಸುತ್ತೀರಿ ಮತ್ತು ನಿಮ್ಮ ವಿಷಯವು ನಿಮ್ಮ ಪ್ರೇಕ್ಷಕರಲ್ಲಿ ವಿಶ್ವಾಸವನ್ನು ಹೊಂದಿರುವುದಿಲ್ಲ ಮತ್ತು ಪ್ರೇಕ್ಷಕರು ನಿದ್ರೆಗೆ ಒಳಗಾಗುತ್ತಾರೆ ಎಂದು ನೀವು ನಂಬದಿದ್ದಾಗ ಅವರು ಏಕೆ ಆಸಕ್ತಿಯನ್ನು ತೋರಿಸುತ್ತಿಲ್ಲ ಎಂದು ನಿಮಗೆ ತಿಳಿದಿರುವುದಿಲ್ಲ ಏಕೆಂದರೆ ನಿಮ್ಮ ಆಲೋಚನೆಗಳು ನಿಮ್ಮ ಆಂತರಿಕ ಹೃದಯದ ಮೂಲಕ ವ್ಯಕ್ತಪಡಿಸುವುದಿಲ್ಲ ಎಂದು ಅವರಿಗೆ ತಿಳಿದಿದೆ ನೀವು ನಂಬಬೇಕು ಮತ್ತು ನಂಬುವ ವಿಷಯವನ್ನು ತಿಳಿದುಕೊಳ್ಳುವುದು ಭಯವನ್ನು ಹೊರಹಾಕುವ ಮುಂದಿನ ರಹಸ್ಯವೆಂದರೆ ಅಭ್ಯಾಸ ಅಭ್ಯಾಸ ಅಭ್ಯಾಸ ಮತ್ತು ಅಭ್ಯಾಸವನ್ನು ಮುಂದುವರಿಸುವುದು ಯಾವುದೇ ಶಾರ್ಟ್ಕಟ್ ಇಲ್ಲ ಒಮ್ಮೆ ವೀಡಿಯೊ ಟೇಪ್ ಮಾಡಿದ ನಂತರ ಕನ್ನಡಿಯ ಮುಂದೆ ನೀವು ಹೆಚ್ಚು ಅಭ್ಯಾಸ ಮಾಡಿದರೆ ಅದನ್ನು ಮತ್ತೆ ನೋಡುತ್ತಲೇ ಇರಿ ಮತ್ತು ನೀವು ನಿದ್ರೆಯಲ್ಲಿ ಎಚ್ಚರಗೊಂಡರೂ ಅದನ್ನು ಹೃದಯದಿಂದ ತಿಳಿದುಕೊಳ್ಳಿ ಮತ್ತು ನಂತರ ನೀವು ಅದನ್ನು ನಿಮ್ಮ ಬೆರಳ ತುದಿಯಲ್ಲಿ ಇರಿಸಿ ಎಂದು ಹೇಳಲು ಕೇಳಿಕೊಳ್ಳುತ್ತಿದ್ದಾರೆ ಈಗ ಅದು ಸಂಪೂರ್ಣ ಅಭ್ಯಾಸದಿಂದ ಹೊರಬಂದರೆ ಪುನರಾವರ್ತಿತ ಅಭ್ಯಾಸವು ಸಂಪೂರ್ಣವಾಗಿ ಯಾವುದೇ ಭಯವಿರುವುದಿಲ್ಲ ಆದರೆ ನಾನು ಹೇಳಿದಂತೆ ಸ್ವಲ್ಪ ಆರಂಭಿಕ ಭಯವಿರುತ್ತದೆ ಆದರೂ ನೀವು ಅದನ್ನು ಜಯಿಸಬಹುದು ಎಂದು ನಾನು ಹೇಳುತ್ತೇನೆ ಆದರೆ ನಾನು ಹೇಳಿದಂತೆ ನೀವು ತಲುಪಿಸಲು ಪ್ರಾರಂಭಿಸಿದ ನಂತರ ನೀವು ನಿಮ್ಮ ಪ್ರೇಕ್ಷಕರೊಂದಿಗೆ ಹಿಡಿತವನ್ನು ಪಡೆಯುತ್ತೀರಿ ಆ ಭಯವು ಮೊದಲನೆಯದು ಸ್ವಲ್ಪ ಆತಂಕವಾಗಿದೆ ಅಲ್ಲಿ ನಾವು ಆ ಆತಂಕವನ್ನು ಮೊದಲು ಹೇಗೆ ಕಡಿಮೆ ಮಾಡಬಹುದು ಮತ್ತು ಅಗ್ರಗಣ್ಯವಾಗಿ ನಿಮ್ಮ ವಿತರಣೆಯನ್ನು ದೃಶ್ಯೀಕರಿಸಬಹುದು ಅದರ ಕೊನೆಯಲ್ಲಿ ಪ್ರೇಕ್ಷಕರು ನಿಮಗೆ ಸ್ಟ್ಯಾಂಡಿಂಗ್ ಓವೇಶನ್ ನೀಡಲಿದ್ದಾರೆ ಎಂದು ಊಹಿಸಿಕೊಳ್ಳಿ ಆ ಉತ್ತಮ ಭಾಷಣಕ್ಕಾಗಿ ಜನರು ಚಪ್ಪಾಳೆ ತಟ್ಟುತ್ತಾರೆ ಅವರು ಪ್ರೇಕ್ಷಕರಲ್ಲಿ ಕುಳಿತು ನಿಮ್ಮೊಂದಿಗೆ ಕೈಕುಲುಕುತ್ತಾರೆ ನೀವು ತುಂಬಾ ಪ್ರೋತ್ಸಾಹಗೊಳ್ಳುತ್ತೀರಿ ನೀವು ಅತ್ಯಂತ ಯಶಸ್ವಿ ಭಾಷಣವನ್ನು ನೀಡುತ್ತಿದ್ದೀರಿ ಮತ್ತು ಜನರು ತುಂಬಾ ಸಂತೋಷವಾಗಿದ್ದಾರೆ ನಂತರ ಅವರು ಬಂದು ನಿಮ್ಮನ್ನು ಅಭಿನಂದಿಸುತ್ತಾರೆ ಸಕಾರಾತ್ಮಕವಾಗಿ ದೃಶ್ಯೀಕರಿಸಿ ಯಾವುದೇ ನಕಾರಾತ್ಮಕ ಚಿಂತನೆಯನ್ನು ದೃಶ್ಯೀಕರಿಸಬೇಡಿ ನೀವು ಆ ಅತ್ಯುತ್ತಮ ಭಾಷಣವನ್ನು ನೀಡಲಿದ್ದೀರಿ ಎಂದು ಭಾವಿಸಿ ವಿಷಯವನ್ನು ತಿಳಿದುಕೊಳ್ಳಲು ನೀವು ಸಿದ್ಧರಾಗಿರಬೇಕು ಪ್ರೇಕ್ಷಕರು ಯಾರೆಂಬುದನ್ನು ಅವರ ಆಸಕ್ತಿಯೆಂದು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ನೀವು ತಯಾರಿಸಬೇಕು ಮತ್ತು ಆ ಅಭ್ಯಾಸದ ಪ್ರಸ್ತುತಿಯನ್ನು ಮಾಡುವಾಗ ನೀವು ಪ್ರೇಕ್ಷಕರ ಮುಂದೆ ನೀಡುತ್ತಿದ್ದೀರಿ ಎಂದು ಊಹಿಸಿಕೊಳ್ಳಿ ನೀವು ಕೆಲವು ನಕಲಿ ಪ್ರೇಕ್ಷಕರನ್ನು ನಿಮ್ಮ ಸ್ನೇಹಿತರು ನಿಮ್ಮ ಸಹೋದರ ಸಹೋದರಿಯರ ಸಂಬಂಧಿಕರನ್ನು ಸೇರಿಸಿ ಮತ್ತು ನಂತರ ಭಾಷಣ ಮಾಡಿ ಯಾವುದೇ ನಕಾರಾತ್ಮಕ ವಟಗುಟ್ಟುವಿಕೆಯು ನಿಮ್ಮ ಮನಸ್ಸಿನಲ್ಲಿ ಬರಲು ಬಿಡಬೇಡಿ ವಿಶ್ರಾಂತಿ ಮಾಡಿ ಮತ್ತು ಒಟ್ಟಾರೆಯಾಗಿ ನಿಮ್ಮ ಪ್ರೇಕ್ಷಕರನ್ನು ಗೌರವಿಸಿ ನೀವು ಏನು ಹೇಳುತ್ತೀರೋ ಅದು ಆಸಕ್ತಿದಾಯಕವಾಗಿರಬೇಕು ನಿಮ್ಮ ಪ್ರಸ್ತುತಿಯಲ್ಲಿ ಒಂದೇ ಒಂದು ಪದವನ್ನು ಸಹ ವ್ಯರ್ಥ ಮಾಡಬಾರದು ಮತ್ತು ಪ್ರೇಕ್ಷಕರು ಬಂದು ನಿಮ್ಮನ್ನು ಮತ್ತೆ ಮತ್ತೆ ಕೇಳುವಂತೆ ಭಾವಿಸಬೇಕು ನೀವು ಸಂಪೂರ್ಣವಾಗಿ ಸಿದ್ಧರಾದಾಗ ಮತ್ತು ನೀವು ಪ್ರೇಕ್ಷಕರ ಸಮಯವನ್ನು ಕಾಳಜಿವಹಿಸಿದಾಗ ಮತ್ತು ಅವರ ಸಮಯವು ಅಮೂಲ್ಯವಾದುದು ಮತ್ತು ಅವರು ವಿಕಿಪೀಡಿಯಾದಿಂದ ಏನನ್ನಾದರೂ ಪಡೆಯಬಹುದು ಎಂದು ನೀವು ಅರಿತುಕೊಂಡಾಗ ಮಾತ್ರ ಅದು ಸಂಭವಿಸುತ್ತದೆ ಅವರು ನಿಮ್ಮ ಬಳಿಗೆ ಏಕೆ ಬರಬೇಕು ಮತ್ತು ನಾನು ಈ ವ್ಯಕ್ತಿಯ ಬಳಿಗೆ ಹೋದರೆ ಈ ವ್ಯಕ್ತಿಯು ನನ್ನ ಸಮಯವನ್ನು ಗೌರವಿಸುತ್ತಿದ್ದಾನೆ ಎಂದು ನನಗೆ ತಿಳಿದಿದೆ ಮತ್ತು ನಾನು 10 ಗಂಟೆಗಳ ಕಾಲ ಏನನ್ನಾದರೂ ಓದುತ್ತಿದ್ದರೂ ಸಹ ನಾನು ಈ ವ್ಯಕ್ತಿಯಿಂದ ಕೇವಲ 10 ನಿಮಿಷಗಳಲ್ಲಿ ಪಡೆಯಬಹುದು ಎಂದು ಅವರು ಅರಿತುಕೊಳ್ಳಬೇಕು ನಾನು ಹೋದರೆ ಸಮಯವು ವ್ಯರ್ಥವಾಗುವುದಿಲ್ಲ ನೀವು ಆ ಖಾತರಿಯನ್ನು ನೀಡಲು ಸಾಧ್ಯವಾದರೆ ಈಗ ಬಹಳ ಯಶಸ್ವಿ ಮತ್ತು ಜನಪ್ರಿಯ ಭಾಷಣಕಾರರಾಗುತ್ತೀರಿ ನೀವು ಭಯವನ್ನು ಜಯಿಸಿದಾಗ ನಿಧಾನವಾಗಿ ವಿಷಯವನ್ನು ತಿಳಿದುಕೊಳ್ಳುವ ಮತ್ತು ಮುಂದಿನ ಹಂತವನ್ನು ದೃಶ್ಯೀಕರಿಸುವ ಮೂಲಕ ಭಯವನ್ನು ನಿಭಾಯಿಸುವ ಅಭ್ಯಾಸವನ್ನು ಸಿದ್ಧಪಡಿಸಿದಾಗ ನೀವು ನಿಮ್ಮ ಸ್ನೇಹಿತರಿಗೆ ಪ್ರಸ್ತುತಪಡಿಸುತ್ತಿದ್ದೀರಿ ಎಂದು ನೆನಪಿಟ್ಟುಕೊಳ್ಳುವ ಮೂಲಕ ನೀವು ಧೈರ್ಯವನ್ನು ಬೆಳೆಸಿಕೊಳ್ಳುವ ಮೂಲಕ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತೀರಿ ಹೆಚ್ಚಿನ ಬಾರಿ ಜನರಿಗೆ ಇದು ಎಲ್ಲರಿಗೂ ಕಷ್ಟ ಎಂದು ತಿಳಿದಿದೆ ಮತ್ತು ನೀವು ಅದನ್ನು ಮಾಡುವಂತೆ ಒತ್ತಾಯಿಸುವ ಬದಲು ಪ್ರಸ್ತುತಿಯನ್ನು ನೀಡುತ್ತಿದ್ದರೆ ಅವರು ತುಂಬಾ ಸಂತೋಷವಾಗಿರುತ್ತಾರೆ ಶಿಕ್ಷಕರು ನಿಮ್ಮನ್ನು ಆಯ್ಕೆ ಮಾಡಿದ್ದರೆ ಆ ಶಿಕ್ಷಕನು ಇತರರನ್ನು ಬಿಟ್ಟಿದ್ದಕ್ಕೆ ಅವರು ಸಂತೋಷಪಡುತ್ತಾರೆ ತರಗತಿಯಲ್ಲಿ ನೀವು ನಿಜವಾಗಿಯೂ ನಿಮ್ಮ ಸ್ನೇಹಿತರಿಗೆ ಪ್ರಸ್ತುತಪಡಿಸುತ್ತಿದ್ದೀರಿ ಅವರು ಶತ್ರುಗಳಲ್ಲ ಶತ್ರುಗಳಂತೆ ವರ್ತಿಸುವ ಅಥವಾ ನಿಮ್ಮನ್ನು ದ್ವೇಷಿಸುವ ಒಬ್ಬ ಅಥವಾ ಇಬ್ಬರು ವ್ಯಕ್ತಿಗಳು ಇರಬಹುದು ನೀವು ಭಾಷಣ ಮಾಡುವಾಗ ಅವರು ತೊಂದರೆದಾಯಕ ಪ್ರಶ್ನೆಗಳನ್ನು ಕೇಳಲು ಒಲವು ತೋರುತ್ತಾರೆ ಈಗ ನೀವು ಸಂಪೂರ್ಣವಾಗಿ ಸಿದ್ಧರಾಗಿದ್ದೀರಿ ಮತ್ತು ಯಾರೂ ನಿಮ್ಮನ್ನು ಹಿಡಿಯಲು ಸಾಧ್ಯವಿಲ್ಲ ಎಂದು ಖಚಿತವಾಗಿ ತಿಳಿದಿದ್ದರೆ ಮಾತ್ರ ಆ ಜನರನ್ನು ನಿಭಾಯಿಸಬಹುದು ಅಲ್ಲಿಯೇ ನಿಮ್ಮ ಸಹಾಯಕ್ಕಾಗಿ ಸಂಪೂರ್ಣ ಸಿದ್ಧತೆ ಬರುತ್ತದೆ ಇಲ್ಲದಿದ್ದರೆ ನೀವು ಸ್ನೇಹಿತರ ಮುಂದೆ ಪ್ರಸ್ತುತಪಡಿಸುತ್ತಿದ್ದೀರಿ ಮತ್ತು ನೀವೆಲ್ಲರೂ ಒಂದೇ ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ತಿಳಿದಿದೆ ಮತ್ತು ನೀವು ನಿಮ್ಮ ಪರೀಕ್ಷಕರನ್ನು ಸರಿಯಾಗಿ ಸಿದ್ಧಪಡಿಸುವವರೆಗೆ ಅದು ಪಿ ಎಚ್ಡಿ ವಿವಾ ಎಂ ಟೆಕ್ ಪ್ರಬಂಧ ಬಿ ಟೆಕ್ ಪ್ರಸ್ತುತಿ ನೀವು ನೀಡುವ ಯಾವುದೇ ಪ್ರಸ್ತುತಿ ಇದನ್ನು ನಿಮ್ಮ ಕಾರ್ಯಕ್ಷಮತೆಯಿಂದ ಅರಿತುಕೊಳ್ಳುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ನಿಮಗೆ ಪ್ರತಿಫಲ ನೀಡುತ್ತಾರೆ ನೀವು ಒಂದು ಅಥವಾ ಎರಡು ನಿಮಿಷಗಳನ್ನು ತೆಗೆದುಕೊಳ್ಳಿ ಮತ್ತು ನಂತರ ಆಳವಾಗಿ ಉಸಿರಾಡಿ ಸಾರ್ವಜನಿಕವಾಗಿ ಮಾತನಾಡುವ ಮೊದಲು ಈ ರೋವಿಂಗ್ ತಂತ್ರವು ಸಹಾಯ ಮಾಡುತ್ತದೆ ಎಂದು ಹೇಳುತ್ತಾರೆ ನೀವು ಕೇವಲ ದೋಣಿಯಲ್ಲಿ ಸುತ್ತಾಡುತ್ತಿದ್ದೀರಿ ಮತ್ತು ಮೂರು ಪಟ್ಟು ಆಳವಾದ ಉಸಿರು ಅನುಭವಿಸುತ್ತಾರೆ ಕೆಲವರಿಗೆ ಅಗತ್ಯವಿರುವ ಸಮಯವನ್ನು ಐದು ಪಟ್ಟು ಹತ್ತು ಬಾರಿ ಮಾಡಬೇಕಾಗುತ್ತದೆ ಅದು ನಿಜವಾಗಿಯೂ ನಿಮ್ಮ ಆತಂಕವನ್ನು ಕೆರಳಿಸುತ್ತದೆ ಇದು ಸುದೀರ್ಘವಾದ ಮಾತಾಗಿದ್ದರೆ ಮೊದಲ ಕೆಲವು ನಿಮಿಷಗಳು ಕೆಟ್ಟದಾಗಿವೆ ಕೆಲವು ಸಂದರ್ಭಗಳಲ್ಲಿ ಇದು ಕೇವಲ ಕೆಲವು ಸೆಕೆಂಡುಗಳು ಒಂದು ನಿಮಿಷ ಅಥವಾ ಅದಕ್ಕಿಂತ ಹೆಚ್ಚು ಸಮಯದ ನಂತರ ನೀವು ಧೈರ್ಯವನ್ನು ಒಟ್ಟುಗೂಡಿಸುತ್ತೀರಿ ಮತ್ತು ನಂತರ ನೀವು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತೀರಿ ಒಮ್ಮೆ ನೀವು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡರೆ ಈಗ ನೀವು ವೃತ್ತಿಪರ ಭಾಷಣವನ್ನು ನೀಡಲು ಸಿದ್ಧರಾಗಿರುತ್ತೀರಿ ಈಗ ನಾನು ಇನ್ನೊಬ್ಬ ರಿಯಾಲಿಟಿ ಡೆವಲಪ್ಮೆಂಟ್ ಪುಸ್ತಕ ಬರಹಗಾರ ಜೀಗ್ಲರ್ ಅವರ ಉಲ್ಲೇಖವನ್ನು ನೀಡಲು ಬಯಸುತ್ತೇನೆ ಅವರು ಭಯದ ಬಗ್ಗೆ ಆಸಕ್ತಿದಾಯಕ ವ್ಯಾಖ್ಯಾನವನ್ನು ನೀಡುತ್ತಾರೆ ಅವರು ಭಯಕ್ಕೆ ಎರಡು ಅರ್ಥಗಳಿವೆ ಎಂದು ಹೇಳುತ್ತಾರೆ ಒಂದು ಎಲ್ಲವನ್ನೂ ಮರೆತು ಓಡಿಹೋಗಿ ಈ ಪರಿಸ್ಥಿತಿಯಿಂದ ಓಡಿಹೋಗಿ ಮಾತನಾಡದೆ ಅಥವಾ ಎಲ್ಲವನ್ನೂ ಎದುರಿಸಿ ಎದ್ದು ನಿಲ್ಲುವುದು ನೀವು ಜಿ ಯಲ್ಲಿ ನಾಯಕರಾಗಿದ್ದರೆ ನೀವು ನಿಜವಾಗಿಯೂ ಸಾರ್ವಜನಿಕ ಭಾಷಣವನ್ನು ಬಳಸಿಕೊಂಡು ಜನರನ್ನು ಬದಲಾಯಿಸಲು ಜನಿಸಿದರೆ ನೀವು ಮತ್ತೆ ಎದ್ದೇಳುತ್ತೀರಿ ನೀವು ಸ್ಪರ್ಧಿಸಲು ಬಯಸುತ್ತೀರೋ ಅಥವಾ ಮೇಲೇರಲು ಬಯಸುತ್ತೀರೋ ಎಂಬುದನ್ನು ನೀವು ನಿರ್ಧರಿಸಬೇಕು ಆಯ್ಕೆಯು ನಿಮ್ಮದಾಗಿದೆ ನೀವು ಮೇಲೇರಲು ನಿರ್ಧರಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಉಪನ್ಯಾಸದಲ್ಲಿ ನಿಮ್ಮನ್ನು ನೋಡುತ್ತೇವೆ